ವಿದ್ಯುತ್ ಮೂಲಗಳನ್ನು ಹೇಗೆ ಎದುರಿಸುವುದು ಎಂಬುದನ್ನು ಹೊರತುಪಡಿಸಿ FDTDಯನ್ನು ತೀರ್ಮಾನಿಸುವ ಅಂತಿಮ ಮಾಡ್ಯೂಲ್ ನ್ನು ನಾವು ಎಲ್ಲದರ ಬಗ್ಗೆ ಮಾತನಾಡಿದ್ದೇವೆ ವಿದ್ಯುತ್ ಮೂಲ ಅಥವಾ ಪ್ರವೇಶಿಸುವ ಕ್ಷೇತ್ರವನ್ನು ನೀಡಿದರೆ ಸಮೀಕರಣವನ್ನು ಪಡೆಯಬಹುದು ಆದ್ದರಿಂದ ಇದು FDTD ಯಲ್ಲಿ ಅಂತಿಮ ಮಾಡ್ಯೂಲ್ ಆಗಿದೆ ಇಲ್ಲಿ ಎರಡು ವಿಭಿನ್ನ ವರ್ಗಗಳ ಸಮಸ್ಯೆಗಳಿವೆ ಒಂದು ವಿದ್ಯುತ್ ಮೂಲವನ್ನು ಉಲ್ಲೇಕಿಸುವ ಆಂಟೆನಾ ಸಮುದಾಯದಂತಿದೆ ಎರಡನೆಯದು ಚದುರುವಿಕೆಯ ಸಮಸ್ಯೆಗಳನ್ನು ಮಾಡುವ ಘಟಕಗಳು ಆದ್ದರಿಂದ ನಾನು ವಿಮಾನದ ರೇಡಾರ್ ಅಡ್ಡ ವಿಭಾಗವನ್ನು ಲೆಕ್ಕಾಚಾರ ಮಾಡುವಾಗ ಇಲ್ಲ್ಯೂಮಿನಾಟಿಂಗ್ಆಂಟೆನಾ ತುಂಬಾ ದೂರದಲ್ಲಿದೆಅದನ್ನು ಸಿಮ್ಯುಲೇಶನ್ ಡೊಮೇನ್ನಲ್ಲಿ ಸಂಯೋಜಿಸಲು ಆಗುವುದಿಲ್ಲ ನನಗೆ ತಿಳಿದಿರುವುದು ಒಂದು ಪ್ರವೇಶಿಸುವ ಕ್ಷೇತ್ರವಿದೆ ಆದ್ದರಿಂದ ಇವು ಎರಡು ವಿಭಿನ್ನ ವಿಧಾನಗಳಾಗಿವೆ ಮತ್ತು FDTD ಗಾಗಿ ಇವೆರಡನ್ನೂ ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಆದ್ದರಿಂದ ನಾವು ವಿದ್ಯುತ್ ಮೂಲದೊಂದಿಗೆ ಮೊದಲು ವ್ಯವಹರಿಸುತ್ತೇವೆ ಆದ್ದರಿಂದ ಇದು ಸುಲಭವಾದ ಭಾಗವಾಗಿದೆ ಇದು ಮ್ಯಾಕ್ಸ್ವೆಲ್ನ Maxwell'sಸಮೀಕರಣದಿಂದ ನೇರವಾಗಿ ಹೊರಬರುತ್ತಿದೆ ಆದ್ದರಿಂದ ಪರಿಮಾಣದ ಪ್ರಸ್ತುತ ಉದ್ರೇಕವನ್ನು ಅಂತರ ಮತ್ತು ಸಮಯದ J ಎಂದು ತಿಳಿದಿದ್ದೇವೆ ಆದ್ದರಿಂದ ಉದಾಹರಣೆಗೆ ನಾನು 2D TE ಕೇಸ್ ಅನ್ನು ತೆಗೆದುಕೊಂಡರೆ TE ಕೇಸ್ನ ಅಸ್ಥಿರಗಳು ಯಾವುವು ಈಗ ExEyHz ಯಾವಾಗಲೂ ಗೊಂದಲಕ್ಕೊಳಗಾಗುತ್ತದೆ ಅದನ್ನು ಬರೆಯುವ ಇದು Ex Ey ಆಗಿದೆ ಮತ್ತು Hz ಮಧ್ಯದಲ್ಲಿದೆ ∇ × Hn 12 ಈಗಾಗಲೆ ಇದನ್ನು ಬರೆದಿದ್ದೇವೆ ನವೀಕರಿಸಿದ ಸಮೀಕರಣ ಹೀಗಿದೆ ಆದ್ದರಿಂದ ನಾನು ಇಲ್ಲಿ ಘಟಕಗಳನ್ನು ತೆಗೆದುಕೊಂಡರೆ ಏನಾಗುತ್ತದೆ ಇದೆಲ್ಲವೂ ವೆಕ್ಟರ್ ಆಗಿದೆ ಆದ್ದರಿಂದ ನೀವು ಅದನ್ನು ಹೇಗೆ ಕಾರ್ಯಗತಗೊಳಿಸುತ್ತೀರಿ ಆದ್ದರಿಂದ J Jxxˆ Jy yˆ Jz zˆಸಹ ನಾವು ತಿಳಿದುಕೊಳ್ಳಬೇಕು ಆದರೆ Jz ವಾಸ್ತವವಾಗಿ ನಾವು ಬರೆದ ಇತರ ಧ್ರುವೀಕರಣ ವಾಗುತ್ತದೆ ಆದ್ದರಿಂದ ನಾನು ಇದನ್ನು r ಮತ್ತು t ನ ಕಾರ್ಯವೆಂದು ತಿಳಿದಿದ್ದರೆ ನನ್ನ ನವೀಕರಣ ಸಮೀಕರಣಗಳು ಎಲ್ಲೇ ಇದ್ದರೂ ಕೇವಲ J ನ ಈ ಮೌಲ್ಯವನ್ನು ಸೇರಿಸಿಸಬೇಕು H ಜೊತೆ ಸೂಕ್ತ ಸ್ಥಳ ಅಂತರ ಸಮಯದಲ್ಲಿ ಇದನ್ನು ನವೀಕರಣ ಸಮೀಕರಣದಲ್ಲಿ ಸೇರಿಸಬೇಕು ನನ್ನ ಪ್ರಕಾರ ಮೊದಲನೆಯದಾಗಿ ನಾವು ಅದನ್ನು ಅರ್ಧ ಪೂರ್ಣಾಂಕದ ಸಮಯದಲ್ಲಿ ತಿಳಿದುಕೊಳ್ಳಬೇಕು ಉದಾಹರಣೆಗೆ ಸ್ಥಳ ಮತ್ತು ಸಮಯದ ಕ್ರಿಯೆಯಾಗಿ J ಬೆಲೆಯನ್ನು ಕೊಟ್ಟರೆ ಅದು ಎಲ್ಲಿ ಕಾಣಿಸಿಕೊಂಡರೂ ಅದನ್ನು ಬದಲಿಸಬಹುದು ಆದ್ದರಿಂದ ನೀವು ಹೇಳಿದ್ದು ಸರಿ ಆದ್ದರಿಂದ ಇದು ಸಮಯದ ನಿದರ್ಶನಗಳಲ್ಲಿ n 12 ಆದರೆ ಸ್ಫೇಸ್ಲ್ ಲ್ಲಿ ವಿದ್ಯುತ್ ಕ್ಷೇತ್ರವಾಗಲಿದೆ ಎಂದು ತಿಳಿದಿದೆ ಏಕೆಂದರೆ ಇಲ್ಲಿ ನಾನು ಕಾಂತಕ್ಷೇತ್ರದ ಸ್ಫೇಸ್ ವ್ಯುತ್ಪನ್ನ ಹೊಂದಿರುವಾಗ ಸೀಮಿತ ವ್ಯತ್ಯಾಸಗಳನ್ನು ಪಡೆಯಲಿದ್ದೇನೆ ಆದ್ದರಿಂದ Hz ಇಲ್ಲಿಂದ ಬಲ ಅಥವಾ ಎಡಕ್ಕೆ ಯಾವುದೇ ಆದ್ದರಿಂದ ಇದು ಸ್ಫೇಸ್ ನಿದರ್ಶನಗಳಲ್ಲಿಯೇ ಈ ಕ್ಷೇತ್ರದ ಸ್ಥಳಗಳಲ್ಲಿ ಹೆಚ್ಚು ನಿಖರವಾಗಿರುತ್ತದೆ ಹೌದು ವಿದ್ಯುತ್ ಕ್ಷೇತ್ರ ವ್ಯುತ್ಪನ್ನ n 12 ಎಲ್ಲವನ್ನೂ ಸೆರೆಹಿಡಿಯುತ್ತದೆ ಆದ್ದರಿಂದ ಇದು ಇಲ್ಲಿ ತುಂಬಾ ಕಷ್ಟಕರವಲ್ಲ J ಮೌಲ್ಯ ನೀವು ಮಾಡಿದ್ದೀರಿ ಈಗ ಪ್ರಶ್ನೆ ಈ J ಮೇಲೆ ಯಾವುದೇ ನಿರ್ಬಂಧವಿರಬಹುದೇ ಆದ್ದರಿಂದ ನಮ್ಮ FDTD ಸಿಮ್ಯುಲೇಶನ್ನಲ್ಲಿ ನಾವು ಈಗ PML ಮತ್ತು ಎಲ್ಲ ಮರೆತುಬಿಡೋಣ ನಿಮ್ಮ ಸಿಮ್ಯುಲೇಶನ್ ಅನ್ನು ಸರಿಯಾಗಿ ಚಲಾಯಿಸಲು ಮತ್ತು ಸರಿಯಾದ ಉತ್ತರವನ್ನು ಪಡೆಯಲು ನೀವು ಹೊಂದಿಸಬೇಕಾದ ನಿಯತಾಂಕಗಳು ಯಾವುವು ನೀವು ಸಿಮ್ಯುಲೇಶನ್ ಅನ್ನು ಚಲಾಯಿಸುವ ಮೊದಲು ನೀವು ಏನು ನಿರ್ಧರಿಸಬೇಕು ಕೊರಂಟ್ ಸ್ಥಿರತೆಯ ಅಂಶನಾನು x tಮತ್ತು ಆಲ್ಫಾವನ್ನು ಹೊಂದಿಸಬೇಕಾಗಿದೆ ಆಲ್ಫಾ ಅದರ ಸ್ಥಿರವನ್ನು ನಾನು ಹೊಂದಿಸಬೇಕಾಗಿರುತ್ತದೆ ಈಗ ಪ್ರಶ್ನೆಯೆಂದರೆ J ಎಷ್ಟು ವೇಗವಾಗಿ ಅಥವಾ ವಿದ್ಯುತ್ ನಡುವೆ ಯಾವುದೇ ಸಂಬಂಧವಿದೆಯೇ ಮತ್ತು ಈ ನಿಯತಾಂಕಗಳು ಅಥವಾ ಹಾಗೆ ಕಾಣುತ್ತಿಲ್ಲವೇ ಇದು ಆವರ್ತನ ಘಟಕಗಳನ್ನು ಹೊಂದಿರಬಾರದು ˜ ಆದ್ದರಿಂದ ವಿದ್ಯುತ್ ಮತ್ತು t x ಗೆ ಸಂಭಂದ ಇದೆಯೇ ಆದ್ದರಿಂದ J ಯನ್ನು ಸಮಯದ ಕಾರ್ಯವಾಗಿ ತೆಗೆದುಕೊಳ್ಳಿ ನಾವು ಕೆಲವು ಫೋರಿಯರ್ ರೂಪಾಂತರವನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಫೋರಿಯರ್ ರೂಪಾಂತರ ಬರೆದರೆ ಅದು ಕೆಲವು J ಅನ್ನು ಹೊಂದಿರುತ್ತದೆ ಮತ್ತುಅದರ ಬ್ಯಾಂಡ್ ಸೀಮಿತವಾಗಿದೆ ಎಂದು ಹೇಳೋಣ ಅದು ಕೆಲವು ಸಂಖ್ಯೆಯ ಗರಿಷ್ಠ ಆವರ್ತನ ವ್ಯತ್ಯಾಸವನ್ನು ಮಾತ್ರ ಅನುಮತಿಸುತ್ತದೆ ಎಂದು ಹೇಳೋಣ ಆದ್ದರಿಂದ ಇದು ಬ್ಯಾಂಡ್ ಸೀಮಿತವಾಗಿದೆ ಎಂದು ಹೇಳಿ J 0 f f 0 f 0 ಗರಿಷ್ಠ ಆವರ್ತನ ಎಂದು ಹೇಳಿ ಈ J ಅನ್ನು ಪ್ರತಿನಿಧಿಸುವ ಸಲುವಾಗಿ ನೈಕ್ವಿಸ್ಟ್ ಪ್ರಮೇಯದಿಂದ ಸಮಯದ ಮಾದರಿಗಳಲ್ಲಿ ನಿರ್ಬಂಧವಿದೆಯೇ ಸಮಯ ಮಾದರಿ ಏನಾಗಿರಬೇಕು ಆದ್ದರಿಂದ ಎರಡು ಬಾರಿ ಟಿ ಇದೆ ಮತ್ತು ಆದ್ದರಿಂದ ಅದು 12 f 0ಆಗಿರುತ್ತದೆ ಈಗ ಈ t ಇದಕ್ಕಿಂತ ದೊಡ್ಡದು ಅಥವಾ ಕಡಿಮೆ ಯಾವುದು ಇದನ್ನು ಕಡಿಮೆ ಮಾಡಲು ಕನಿಷ್ಠ ನೈಕ್ವಿಸ್ಟ್ ದರವನ್ನು ಸ್ಯಾಂಪಲ್ ಮಾಡಬೇಕಾಗಿದೆ ಮತ್ತು ಅದೇ ಸಮಯದಲ್ಲಿ ಕೊರಂಟ್ ಅಂಶ ನಮ್ಮಲ್ಲಿದೆ ಆದ್ದರಿಂದ ಕೊರಂಟ್ ಅಂಶವು ಅದು ಏನು ಹೇಳುತ್ತದೆ α c tΔx ಇದು ಆಯಾಮವನ್ನು ಅವಲಂಬಿಸಿರುತ್ತದೆ ಆದ್ದರಿಂದವಿದ್ಯುತ್ ಮೂಲ ನೀಡಿದರೆ ನಾನು Δt ಗೆ ಮಿತಿಯನ್ನು ಪಡೆಯುತ್ತೇನೆ ಅದು 12f0 ಗಿಂತ ದೊಡ್ಡದಾಗಿರಬಾರದು ಆದ್ದರಿಂದ ಈಗ Δt ನಿವಾರಿಸಲಾಗಿದೆ ನಿಮ್ಮ α ವನ್ನು ಸಹ ಸರಿಪಡಿಸಿದ್ದೀರಿ ಆದ್ದರಿಂದ ನಿಮ್ಮ ಸ್ಫೇಸ್ ಸ್ಟೆಪ್ ಸಹ ಸರಿಪಡಿಸಲಾಗಿದೆ ಆದ್ದರಿಂದ f0 ಸ್ಥಿರವು Δt ಸ್ಥಿರ Δx ಸ್ಥಿರ ವನ್ನು ಸೂಚಿಸುತ್ತದೆ ಏಕೆಂದರೆ FDTD ಯ ಲ್ಲಿ ಸ್ಥಳ ಮತ್ತು ಸಮಯವು ಬಹಳ ಸಂಬಂಧಿಸಿದೆ ಆದ್ದರಿಂದ ಅಧಿಕ ಬ್ಯಾಂಡ್ವಿಡ್ತ್ ಇರುವ ವಿದ್ಯುತ್ ಮೂಲವನ್ನು ಹೊಂದಿದ್ದರೆ ಸ್ಫೇಸ್ ಡೈಕ್ರೆಟೈಸೇಶನ್ ತುಂಬಾ ಉತ್ತಮವಾಗಿರುತ್ತದೆ ಅದು ಕೌಂಟರ್ನಂತೆ ತೋರುತ್ತದೆ ಆದರೆ ನೀವು ಸಂಬಂಧವನ್ನು ಕೊರಂಟ್ ಪ್ಯಾರಾಮೀಟರ್ ಮೂಲಕ ಸ್ಫೇಸ್ ಡೈಕ್ರೆಟೈಸೇಶನ್ ಮೂಲಕ ನೋಡಬಹುದು ಆದ್ದರಿಂದ ನೀವು ಈ ಲೆಕ್ಕಾಚಾರವನ್ನು ಮೊದಲೇ ಮಾಡಬೇಕು ಏಕೆಂದರೆ ನಿಮ್ಮ ನವೀಕರಣ ಸಮೀಕರಣಗಳನ್ನು ಒಮ್ಮೆ ನೀವು ಕೋಡ್ ಮಾಡಿದ ನಂತರ ನಿಮ್ಮ ಆಲ್ಫಾ ಸ್ಥಿರವಾಗಿದೆ ಆದ್ದರಿಂದ t ಕೊಟ್ಟಾಗ x ಸರಿಯಾಗುತ್ತದೆ ಈಗ ನಾನು ನನ್ನ ವಿದ್ಯುತ್ ಮೂಲವನ್ನು ಬದಲಾಯಿಸಲು ಮತ್ತು ಹೆಚ್ಚಿನ ಬ್ಯಾಂಡ್ವಿಡ್ತ್ ಹೊಂದಿದರೆ ಏನಾಗಬಹುದು ನಿಮ್ಮ ಎಲ್ಲಾ ನವೀಕರಣ ಸಮೀಕರಣಗಳು ಚಾಲನೆಯಾಗುತ್ತವೆ ಸ್ಥಿರತೆ ಇರುತ್ತದೆ ಏಕೆಂದರೆ ನೀವು ಅಲ್ಪಾ α ವನ್ನು ಸರಿಯಾಗಿ ಹೊಂದಿಸಿರುವುದರಿಂದ ಸ್ವಲ್ಪ ಉತ್ತರವನ್ನು ಪಡೆಯುತ್ತೀರಿ ಮತ್ತು ಆ ಉತ್ತರ ತಪ್ಪಾಗುತ್ತದೆ ನಿಮ್ಮ ವಿದ್ಯುತ್ ಮೂಲವನ್ನು ಮಾತ್ರ ಕಾರ್ಯಗತಗೊಳಿಸುತ್ತಿಲ್ಲವಾದ್ದರಿಂದವಿದ್ಯುತ್ ಮೂಲದ ಸಂಪೂರ್ಣ ಗುಣಲಕ್ಷಣಗಳನ್ನು ಸೆರೆಹಿಡಿಯಲು ಸಮಯದ ಹಂತದಲ್ಲಿ ಸಾಕಷ್ಟು ರೆಸಲ್ಯೂಶನ್ ಇಲ್ಲ ಇದು ಬ್ಯಾಂಡ್ ಸೀಮಿತ ಆವೃತ್ತಿಯನ್ನು ಸೆರೆಹಿಡಿಯುತ್ತದೆ ಆದ್ದರಿಂದ ಈ ಎಲ್ಲಾ ರೀತಿಯ ಸಂಗತಿಗಳು ಸಂಭವಿಸುತ್ತವೆ ಮತ್ತು ನೀವು signals and systems ಬಿಟ್ಟಿರುವ ಕಾರಣ ನಿಖರವಾಗಿ ಏನಾಯಿತು ಎಂಬುದನ್ನು ಡೀಬಗ್ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ ಆದ್ದರಿಂದ ಈ ನಿಯತಾಂಕಗಳನ್ನು ಸರಿಯಾಗಿ ಹೊಂದಿಸುವಲ್ಲಿ ಇದು ಬಹಳ ಮುಖ್ಯವಾದ ಅಂಶವಾಗಿದೆ ಆದ್ದರಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ವಿದ್ಯುತ್ ಮೂಲದ ಜನಪ್ರಿಯ ರೀತಿಯ ಅನುಷ್ಠಾನ ಆದ್ದರಿಂದ ನೀವು ಗೌಸಿಯನ್ ಪ್ರವಾಹವನ್ನು ಬಳಸುತ್ತೀರಿ ಗೌಸಿಯನ್ ವಿದ್ಯುತ್ ಮೂಲವು ಬಹಳ ಜನಪ್ರಿಯವಾಗಿದೆ ಆದ್ದರಿಂದ ಉದಾಹರಣೆಗೆ ಇದು ಗೌಸಿಯನ್ ಸ್ಫೇಸ್ ಅವಲಂಬನೆಯನ್ನು ಮರೆತುಬಿಡಿ ಆದ್ದರಿಂದ ಈ ಎರಡನ್ನು ನಿಯಂತ್ರಿಸುವ ಮೂಲಕ ವಿದ್ಯುತ್ ಮೂಲ ಎಷ್ಟು ತೀಕ್ಷ್ಣವಾಗಿರುತ್ತವೆ ಎಂಬುದನ್ನು ನಾನು ನೋಡಬಲ್ಲೆ ಆದ್ದರಿಂದ ವಿಶಿಷ್ಟವಾಗಿ ನೀವು ಕೆಲವು ನಿರ್ದಿಷ್ಟ ಸಮಯದ ಸಂದರ್ಭದಲ್ಲಿ ವಿದ್ಯುತ್ ಮೂಲವನ್ನು ಕಾರ್ಯಗತಗೊಳಿಸಲು ಬಯಸಿದ್ದೀರಿ ಎಂದು ಭಾವಿಸೋಣ ನೀವು ಅದನ್ನು ಒಂದು ಹಂತದ ಕಾರ್ಯವಾಗಿ ಕಾರ್ಯಗತಗೊಳಿಸಿದರೆ ಸಮಸ್ಯೆ ಏನು ಆನ್ ಆಫ್ ಇದೆ ಎಂದು ಭಾವಿಸಿದರೆ ನೀವು ಕಾರ್ಯಗತಗೊಳಿಸಲು ಬಯಸುವ ವಿದ್ಯುತ್ ಮೂಲ ಇದೆ ಮತ್ತು ನೀವು ಅದನ್ನು ಡೆಲ್ಟಾ ಕಾರ್ಯವಾಗಿ ಅಥವಾ ಹಂತದ ಕಾರ್ಯವಾಗಿ ಕಾರ್ಯಗತಗೊಳಿಸುತ್ತೀರಿ 0 ತುಂಬಾ ಸಮಯ ಆನ್ ಮತ್ತು ನಂತರ 0 ಏನಾಗುತ್ತದೆ ಆವರ್ತನ ಘಟಕಗಳು ತುಂಬಾ ದೊಡ್ಡದಾಗಿದ್ದರೆ f 0 ತುಂಬಾ ದೊಡ್ಡದಾಗುತ್ತದೆ ಆದ್ದರಿಂದ ಅದನ್ನು ಮಾಡುವ ಬದಲು ನಾನು ಸುಗಮ ರೀತಿಯಲ್ಲಿ ಜಾರಿಗೆ ತಂದಿದ್ದೇನೆ ಆದ್ದರಿಂದ ಇದರ ಫೋರಿಯರ್ ರೂಪಾಂತರವು ಗೌಸಿಯನ್ನ ಫೋರಿಯರ್ ರೂಪಾಂತರವು ಗೌಸಿಯನ್ ಆಗಿದೆ ಇದು ಮೂಲ ವನ್ನು ಕಾರ್ಯಗತಗೊಳಿಸಲು ನೀವು ಗೌಸಿಯನ್ ಮಾರ್ಗವನ್ನು ಆಯ್ಕೆಮಾಡಲು ಒಂದು ಕಾರಣವಾಗಿದೆ ಆದ್ದರಿಂದ ನಾನು ಫೋರಿಯರ್ ರೂಪಾಂತರವನ್ನು ಬರೆಯುತ್ತೇನೆ ಇದು ಆವರ್ತನ ಡೊಮೇನ್ನಲ್ಲಿದೆ ಹಾಗಾದರೆ ಈ ಯಾವ ನಿಯಮಗಳು ನನಗೆ 3 dB ಬ್ಯಾಂಡ್ವಿಡ್ತ್ ಅನ್ನು ನೀಡುತ್ತಿವೆ ಆವರ್ತನ ಡೊಮೇನ್ನಲ್ಲಿ ಬ್ಯಾಂಡ್ ವಿಡ್ತ್ 1πtw ಆಗಿರುತ್ತದೆ ಅದರ ನಂತರ ಅಂಪ್ಲಿಟ್ಯೂಡ್ ಇಳಿಮುಖವಾಗುತ್ತದೆ ಅಲ್ಲಿಯೂ ಸಹ ವಾಹಕ ಆವರ್ತನವಿದೆ ಏಕೆಂದರೆ 1πtw ನಲ್ಲಿ ಈ ಘಾತದ ಮೌಲ್ಯ ಏನಾಗುತ್ತದೆ ಇದು 1 e ಯಿಂದ ಇಳಿಯುತ್ತದೆ ಅಂದರೆ ನಾವು ಬ್ಯಾಂಡ್ವಿಡ್ತ್ ಅನ್ನು ಸರಿಸುಮಾರು ಸರಿಯಾಗಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬಹುದು ಸುರಕ್ಷಿತ ಬದಿಯಲ್ಲಿರುವುದು ನಾವು f 0 ಅನ್ನು ಗರಿಷ್ಠ ಆವರ್ತನ 2f bw ಆಗಿ ಹೊಂದಿಸಬಹುದು ಆದ್ದರಿಂದ ನಾನು ಈ ಸಂಕೇತವನ್ನು ಆವರ್ತನ ಡೊಮೇನ್ನಲ್ಲಿ 2f bw ನಲ್ಲಿ ಫಿಲ್ಟರ್ ಮಾಡಿದರೆ ನಾನು ಹೆಚ್ಚಿನ ಸಿಗ್ನಲ್ ಅನ್ನು ಸೆರೆಹಿಡಿದಿದ್ದೇನೆ ಅದು ಸುರಕ್ಷತೆಯಾಗಿದೆ ಆದ್ದರಿಂದ ಅದು f max ಸೂಚಿಸುತ್ತದೆ ಆದ್ದರಿಂದ ಅದರ f 0 f max 2πtw ಆದ್ದರಿಂದ ಇದು ನನ್ನ ಗರಿಷ್ಠ ಆವರ್ತನವಾಗಿದೆ ಮತ್ತು ಇದು ಪರೋಕ್ಷವಾಗಿ x ನ್ನು ಸರಿಪಡಿಸುತ್ತದೆ ನಾವು ಇಲ್ಲಿ ಮಾಡಿದಂತೆಯೇ ಒಮ್ಮೆ f 0ಅನ್ನು ಸರಿಪಡಿಸಿದರೆ t ಪಡೆಯುತ್ತೇನೆ x ಸರಿಪಡಿಸಲು ನಾನು ಕೊರಂಟ್ ನಿಯತಾಂಕವನ್ನು ಬಳಸುತ್ತೇನೆ ಆದ್ದರಿಂದ ಇದು ಕೇವಲ ಒಂದು ಉದಾಹರಣೆಯಾಗಿದೆ ನಾವು ಮಾಡುತ್ತಿರುವ ಕಾರಣವೆಂದರೆ ವಿದ್ಯುತ್ ಮೂಲವನ್ನು ರೂಪಿಸುವ ಅತ್ಯಂತ ಜನಪ್ರಿಯ ವಿಧಾನವಾಗಿದೆ ಆದ್ದರಿಂದ ವಿದ್ಯುತ್ ಮೂಲದಲ್ಲಿ ಎಷ್ಟು ಆವರ್ತನಗಳಿವೆ ಎಂಬುದನ್ನು ನೀವು ಎರಡು ಬಲ tw ದೊಂದಿಗೆ ಆಡುವ ಮೂಲಕ ನಿಯಂತ್ರಿಸಬಹುದು ನೀವು ತುಂಬಾ ಬ್ರಾಡ್ಬ್ಯಾಂಡ್ ಮೂಲವನ್ನು ಕಾರ್ಯಗತಗೊಳಿಸಬಹುದು ಅಥವಾ ಈ ಎರಡು ಭಾಗದಲ್ಲಿ ಇರುವ ಕಿರಿದಾದ ಬ್ಯಾಂಡ್ ಮೂಲವನ್ನು ನೀವು ಕಾರ್ಯಗತಗೊಳಿಸಬಹುದು ಏಕೆಂದರೆ ಸಮಯದ ಕಿರಿದಾದ ಆವರ್ತನದಲ್ಲಿ ವಿಶಾಲವಾಗಿರುತ್ತದೆ ಮತ್ತು ಪ್ರತಿಯಾಗಿದೆ ಆದ್ದರಿಂದ ನಾನು ಹಾಗೆ ಮಾಡಬಹುದು ಇದು ಬಹಳ ಜನಪ್ರಿಯವಾಗಿದೆ ನೀವು ಅದನ್ನು ಹಂತದ ಕಾರ್ಯದ ಮೂಲಕ ಕಾರ್ಯಗತಗೊಳಿಸಲು ಬಯಸುವುದಿಲ್ಲ ನೀವು ಅದನ್ನು ಬಳಸುತ್ತೀರಿ ಆದ್ದರಿಂದ ನಿಮ್ಮ x ಅನ್ನು ಸರಿಪಡಿಸಲು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ tw ನಿಯತಾಂಕದ ಮೇಲೆ ನೀವು ನಿಗಾ ಇಡಬೇಕು ಆದ್ದರಿಂದ ಇದು ಒಂದು ನೀವು ಸಿಮ್ಯುಲೇಶನ್ ಅನ್ನು ಪ್ರಾರಂಭಿಸಿದಾಗ ಏನಾಗುತ್ತದೆ ಎಂಬುದು ಇನ್ನೊಂದು ಅಂಶ t 0 ಯಲ್ಲಿ g e−ttw ಆದ್ದರಿಂದ ಮತ್ತೆ ಇಲ್ಲಿ ಒಂದು ಅಂಶವೆಂದರೆ ನಿಮ್ಮ ಸಿಮ್ಯುಲೇಶನ್ t 0 ಸಮಯದಿಂದ ಪ್ರಾರಂಭವಾಗುತ್ತದೆ ಎಂದು ಭಾವಿಸೋಣ ಇದ್ದಕ್ಕಿದ್ದಂತೆ ನೀವು ವಿದ್ಯುತ್ ನ ದೊಡ್ಡ ಮೌಲ್ಯವನ್ನು ಹೊಂದಿದ್ದೀರಿ ಅದು ಸಾಕಷ್ಟು ಸಂಖ್ಯಾತ್ಮಕ ಅಸ್ಥಿರತೆಗೆ ಮೂಲವಾಗಿದೆ numerical instability ಮತ್ತು ಇದು ಹೆಚ್ಚಿನ ಆವರ್ತನ ಘಟಕಗಳಿಗೆ ಕಾರಣವಾಗುತ್ತದೆ ಏಕೆಂದರೆ t 0 ನಲ್ಲಿ ಸಿಮ್ಯುಲೇಶನ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ 0 ಗೆ ಹೊಂದಿಸೋಣ ಎಂದು ನೋಡೋಣ ನಂತರ ಮುಂದಿನ ಬಾರಿ ತ್ವರಿತ ಟಿ ಇದ್ದಕ್ಕಿದ್ದಂತೆ ನೀವು gಅನ್ನು ಹೊಂದಿಸುತ್ತಿದ್ದೀರಿ ಆದ್ದರಿಂದ ಹೆಚ್ಚು ಆದ್ದರಿಂದ ಇದು ಹೆಚ್ಚಿನ ಆವರ್ತನ ಘಟಕಗಳಿಗೆ ಕಾರಣವಾಗಬಹುದು ಆದುದರಿಂದ tw ಯನ್ನು ಹೆಚ್ಚಿಸಬೇಕು ಆದ್ದರಿಂದ tw ದೊಡ್ಡ ಮಾಡಿ ಆದ್ದರಿಂದ ಉದಾಹರಣೆಗೆ t0 ಅನ್ನು ಸರಿಪಡಿಸಲಾಗುವುದು ಆದ್ದರಿಂದ ನಾನು 4tw ನ್ನು ಸರಿಪಡಿಸಬಹುದು ಇದಕ್ಕಾಗಿ ನಾನು tw ನೊಂದಿಗೆ ಆಡಲು ಬಯಸುವುದಿಲ್ಲಯಾಕೆಂದರೆ ಮೂಲದ ಕಿರಿದಾದ ಬ್ಯಾಂಡ್ ಅಗಲ ಅಥವಾ ಅಗಲವಾದ ಬ್ಯಾಂಡ್ ಅಥವಾ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಆದರೆ t0 ನಾನು 4tw ಗೆ ಸರಿಪಡಿಸಿದರೆ e−16 ಇದು ತುಂಬಾ ಕಡಿಮೆ ಸಂಖ್ಯೆಯಾಗಿದೆ ಆದ್ದರಿಂದ ನನ್ನ ಸಿಮ್ಯುಲೇಶನ್ ಕ್ರಮೇಣ ಸರಿಯಾಗಿ ಪ್ರಾರಂಭವಾಗುತ್ತದೆ ನಾನು ಹೆಚ್ಚಿನ ಆವರ್ತನ ಸಂಖ್ಯೆಗಳನ್ನು ಅಥವಾ ಯಾವುದನ್ನು ಎದುರಿಸುವುದಿಲ್ಲ Discretization ಎಂದರೆ ಅದು t0 ನೊಂದಿಗೆ ಹೇಗೆ ಬದಲಾಗುತ್ತದೆ ನಾನು twನಿಗದಿಪಡಿಸಿದ ಕ್ಷಣದಲ್ಲಿ Discretizationನಿಗದಿಪಡಿಸಲಾಗಿದೆ ಇದಕ್ಕೆ ಸಮನಾಗಿ t0 ಅನ್ನು ಹೊಂದಿಸುವ ಮೂಲಕ ಸಿಮ್ಯುಲೇಶನ್ ಸಮಯ ಹೆಚ್ಚಾಗಿದೆ ವಿದ್ಯುತ್ ಮೂಲದ ಮೌಲ್ಯವು ತುಂಬಾ ಕಡಿಮೆ ಇರುವಾಗ ನಾನು ಎಲ್ಲ ರೀತಿಯಿಂದಲೂ ಪ್ರಾರಂಭಿಸಬೇಕು ಮತ್ತು ಉತ್ತುಂಗದಲ್ಲಿಯೇ ಪ್ರಾರಂಭಿಸಲು ಸಾಧ್ಯವಿಲ್ಲ ಅದನ್ನು ನಿರ್ಮಿಸಲು ಗೌಸಿಯನ್ ಕಾಯುವಿಕೆಯ ಬೇಕಾಗಿದೆ ನಂತರ ನಾನು ಸುಗಮ ಆವರ್ತನ ವಿತರಣೆಯನ್ನು ಪಡೆಯುತ್ತೇನೆ ಆದ್ದರಿಂದ ಧೀರ್ಘಾವಧಿ ಸಿಮ್ಯುಲೇಶನ್ನಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂತಿಮ ವಿಷಯವೆಂದರೆ ಸಿಮ್ಯುಲೇಶನ್ ಅನ್ನು ಎಷ್ಟು ಸಮಯದವರೆಗೆ ಚಲಾಯಿಸಬೇಕು ಎಂಬುದರ ಕುರಿತು ಮತ್ತು ಎಷ್ಟು ದಿನ ಇರಬೇಕು ಆದ್ದರಿಂದ ಅದೇ ರೀತಿ t0 ಇನ್ನೊಂದು ಬದಿಯಲ್ಲಿ ಸಮಾನ ಮೊತ್ತ ಇರಬೇಕು ಆದ್ದರಿಂದ ಪಲ್ಸ್ ಗರಿಷ್ಠಕ್ಕೆ ಮೊದಲು ನೀವು 4tw ನಿಂದ ಮತ್ತುಪಲ್ಸ್ ಗರಿಷ್ಠ ನಂತರ ಮತ್ತೊಂದು 4tw ನಿಂದ ಹೋಗಬಹುದು ಆದ್ದರಿಂದ ಉತ್ತರವು ಸಾಕಷ್ಟು ಉದ್ದ ಉದಾಹರಣೆ 4tw × 2 ಆದ್ದರಿಂದ ಸಾಮಾನ್ಯ ತಪ್ಪು ಇರಬಹುದು ಆದ್ದರಿಂದ ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಲು ಒಟ್ಟು ಸಮಯವನ್ನು 2twಎಂದು ಹೇಳಲು ಅವಕಾಶ ಮಾಡಿಕೊಡುವ ಒಂದು ಉದಾಹರಣೆಯಾಗಿದೆ ಅದರ ಎಲ್ಲವೂ ಸಮಯದ ಹಂತವನ್ನು ಸರಿಯಾದ ಸ್ಪೇಸ್ ಸ್ಟೆಪ್ ಸರಿಯಾಗಿ ಸಂಕೇತಗೊಳಿಸಲಾಗಿದೆ ಆದರೆ ನೀವು ಸಾಕಷ್ಟು ಸಮಯದವರೆಗೆ ಸಿಮ್ಯುಲೇಶನ್ ಅನ್ನು ಚಲಾಯಿಸಲು ಮರೆತಿದ್ದೀರಿ ಆದ್ದರಿಂದ ನೀವು ಪಲ್ಸ್ ನ ಕೆಲವು ಸಣ್ಣ ಭಾಗವನ್ನು ಅನುಕರಿಸಿದ್ದೀರಿ ನೀವು ಉತ್ಸುಕರಾಗಿಲ್ಲ ಏಕೆಂದರೆ ಆ ತರಂಗಾಂತರಗಳು ಉತ್ಪತ್ತಿಯಾಗಲಿಲ್ಲ ಏಕೆಂದರೆ ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಅಧ್ಯಯನ ಮಾಡಲು ನಿಮಗೆ ಸಾಧ್ಯವಾಗಲಿಲ್ಲ ಆದ್ದರಿಂದ ನೀವು ಕೋಡ್ ಮಾಡಿದ ನಂತರ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೂ ಹೆಚ್ಚಿನ ಅಂಶಗಳು ಇವು ಆದ್ದರಿಂದ ಸಂಪೂರ್ಣವಾಗಿ ಕೆಲಸ ಮಾಡುವ ಕೋಡ್ ಸಹ ನಿಮಗೆ ತಪ್ಪು ಉತ್ತರಗಳನ್ನು ನೀಡಬಹುದು ಉದಾಹರಣೆಗೆ ನಿಮ್ಮ t0 ಅನ್ನು ಸರಿಯಾಗಿ ಸರಿಪಡಿಸಿ ಅಥವಾ ಟಿ ಅನ್ನು ಸರಿಯಾಗಿ ಸರಿಪಡಿಸಿ ಅದು ಸಿಮ್ಯುಲೇಶನ್ ತೆಗೆದುಕೊಳ್ಳುವುದಿಲ್ಲ ಸಿಮ್ಯುಲೇಶನ್ ನಿಮಗೆ ಕೆಲವು ಸಂಖ್ಯೆಯನ್ನು ನೀಡುತ್ತದೆ ಆದ್ದರಿಂದವಿದ್ಯುತ್ ಮೂಲವನ್ನು ಸಮಯದ ಕಾರ್ಯವೆಂದು ಹೇಗೆ ವ್ಯಾಖ್ಯಾನಿಸುವುದು ಎಂಬುದರ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಆದರೆ ಸಾಕಷ್ಟು ಕೆಲಸಗಳು ನಡೆದಿವೆ ಮತ್ತು ಈ ಸಾಫ್ಟ್ವೇರ್ ಅನ್ನು ನಾನು ನಿಮಗೆ ಮೊದಲೇ ಉಲ್ಲೇಖಿಸಿದ್ದೇನೆ ನಿಮ್ಮ ಅಪ್ಲಿಕೇಶನ್ಗೆ ಸೂಕ್ತವಾದ ವಿದ್ಯುತ್ ಮೂಲವನ್ನು ನೀವು ಆಯ್ಕೆ ಮಾಡುವ ಹಲವು ವಿಭಿನ್ನ ವಿಧಾನಗಳನ್ನು ನಂತರ ನೋಡುತ್ತೇವೆ ಆದ್ದರಿಂದ ಇದನ್ನೇ ಹಾರ್ಡ್ ಸೋರ್ಸ್ ಎಂದು ಕರೆಯಲಾಗುತ್ತದೆ ಅದು ಉತ್ತಮವಾಗಿದೆ ಆದ್ದರಿಂದ ನಾವು ಅದನ್ನು ಇಲ್ಲಿ ಮುಗಿಸುವ